ಪಠ್ಯ 4 ರಲ್ಲಿ ನಾವು ಪರಿಣಾಮ ಆಧಾರಿತ ಶಿಕ್ಷಣವನ್ನು ನೋಡಿದ್ದೇವೆ ಶಾಲೆಗಳಾದ್ಯಂತ ವಿದ್ಯಾರ್ಥಿಗಳು ನಿಜವಾಗಿಯೂ ಕಲಿಯುತ್ತಿರುವ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯಲು ಉಪಕರಣಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಇದನ್ನು 1970ರ ದಶಕದಲ್ಲಿ ಪ್ರಸ್ತಾಪಿಸಲಾಯಿತು ಇದು ಶಾಲೆಗಳಿಂದ ಪ್ರಾರಂಭವಾಯಿತು ಮತ್ತು ನಂತರ ಉನ್ನತ ಶಿಕ್ಷಣ ಕಾರ್ಯಕ್ರಮಗಳಿಗೆ ವಿಸ್ತರಿಸಲ್ಪಟ್ಟಿತು ಶಿಕ್ಷಣದ ಪರಿಣಾಮವೆಂದರೆ ಪ್ರೋಗ್ರಾಂ ಪಠ್ಯಕ್ರಮ ಅಥವಾ ಸೂಚನಾ ಘಟಕದ ಕೊನೆಯಲ್ಲಿ ವಿದ್ಯಾರ್ಥಿಗೆ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದು ಪದವಿಪೂರ್ವ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ನಾಲ್ಕು ಹಂತದ ಒಬ್ಜೆಕ್ಟಿವ್ಗಳನ್ನು ನಾವು ಗುರುತಿಸಿದ್ದೇವೆ ನಂತರ ಪಠ್ಯ 5ಕ್ಕೆ ಬರೋಣ ಮಾನ್ಯತೆಯ ಪಾತ್ರವನ್ನು ಅರ್ಥಮಾಡಿಕೊಳ್ಳುವುದು ಎನ್ಬಿಎ ಸ್ವಯಂ ಮೌಲ್ಯಮಾಪನ ವರದಿಯ ಮಾನದಂಡಗಳನ್ನು ಅರ್ಥಮಾಡಿಕೊಳ್ಳುವುದು ಹಾಗೂ ಸಿಒ ಗುಣಮಟ್ಟದ ಕೊರತೆಗಳನ್ನು ಮುಚ್ಚುವಲ್ಲಿ ಎನ್ಬಿಎ ಮಾನ್ಯತೆಯ ಕೇಂದ್ರತೆಯನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಗುರಿಯಾಗಿದೆ ಅಕ್ರೆಡಿಟೇಷನ್ ಆಗಿರಲಿ ಅವೆಲ್ಲವೂ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ ಅಂದರೆ ಪೋಷಕರು ಸರ್ಕಾರ ವಿದ್ಯಾರ್ಥಿಗಳು ಕೈಗಾರಿಕೆಗಳು ಮತ್ತು ಹಲವಾರು ಜನರು ಅಂತಹ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಆದ್ದರಿಂದ ಕಾರ್ಯಕ್ರಮವು ಎಲ್ಲಾ ಹೊಣೆಗಾರರ ಅಗತ್ಯತೆ ಮತ್ತು ಸಮಾಜ ಗ್ರಹಿಸಿದ ಅಗತ್ಯತೆಗಳಿಗೆ ಅನುಗುಣವಾಗಿ ನಡೆಸಲಾಗಿದೆಯೆ ಎಂದು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ಪದವೀಧರರು ಉತ್ತಮ ಎಂಜಿನಿಯರ್ನ ಎಲ್ಲಾ ಅಗತ್ಯ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ಮಾನ್ಯತೆಯನ್ನು ಪರಿಚಯಿಸಲಾಯಿತು ಏಕೆಂದರೆ ಎಂಜಿನಿಯರಿಂಗ್ ಸಂಸ್ಥೆಗಳು ಉತ್ತಮ ಎಂಜಿನಿಯರ್ಗಳನ್ನು ಉತ್ಪಾದಿಸಬೇಕು ಮಾನ್ಯತೆ ಎನ್ನುವುದು ಉತ್ತಮ ಎಂಜಿನಿಯರ್ಗಳನ್ನು ಉತ್ಪಾದಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಎಂಜಿನಿಯರಿಂಗ್ ಪದವೀಧರರ ಇಂತಹ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಅನೇಕ ದೇಶಗಳು ಗುರುತಿಸಿವೆ 1990 ರಿಂದ ಕಾರ್ಯಕ್ರಮದ ಪರಿಣಾಮಗಳನ್ನು ಕೆಲವೊಮ್ಮೆ ಗ್ರಾಜುಯೇಟ್ ಆಟ್ರಿಬ್ಯೂಟ್ಸ್ ಎಂದು ಕರೆಯಲಾಗುತ್ತದೆ ಭಾರತದ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು 90ರ ದಶಕದ ಮಧ್ಯಭಾಗದಿಂದಲೂ ಮಾನ್ಯತೆ ಪಡೆಯುತ್ತಿದೆ ಆದರೆ ಅವರು ವಿಭಿನ್ನ ಪ್ರಕ್ರಿಯೆಯನ್ನು ಅನುಸರಿಸುತ್ತಿದ್ಧರು ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ಪ್ರೋಗ್ರಾಮ್ ಪರಿಣಾಮಗಳನ್ನು ಭಾರತವು 2015ರಲ್ಲಿ ಗುರುತಿಸಿದೆ ಆದ್ದರಿಂದ ಇದು ಕೇವಲ ಮೂರು ವರ್ಷ ಹಳೆಯದಾಗಿದೆ ಎಂಜಿನಿಯರಿಂಗ್ ಶಿಕ್ಷಣವು ಇತ್ತೀಚಿನವರೆಗೂ ಅಂದರೆ 2015ರ ಮೊದಲು ಹೇಗೆ ನಡೆಯುತ್ತಿತ್ತು ಎಂಬುದನ್ನು ನೋಡೋಣ ಈ ಸಂಸ್ಥೆಗಳು ಪದವಿಪೂರ್ವ ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ನೀಡುತ್ತವೆ ಒಂದು ಸಂಸ್ಥೆಯು ಅದರ ನಿರ್ವಹಣೆ ಆಯೋಗ ಅಧ್ಯಾಪಕರು ಮತ್ತು ಕೆಲವು ಸ್ಥಾಪಿತ ಶೈಕ್ಷಣಿಕ ಪ್ರಕ್ರಿಯೆಗಳಿಂದ ನಿರೂಪಿಸಲ್ಪಟ್ಟಿದೆ ಈ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ 12 ನೇ ತರಗತಿಯ ಪದವೀಧರರು ದಾಖಲಾತಿ ಪಡೆಯುತ್ತಾರೆ ಸಾಂದರ್ಭಿಕವಾಗಿ ಡಿಪ್ಲೊಮಾ ಕಾರ್ಯಕ್ರಮಗಳ ಪದವಿದರರು ಸಮಾನಾಂತರ ಪ್ರವೇಶವನ್ನು ಪಡೆಯಬಹುದು ಇದನ್ನು ನಾವು ಸಮಾನಾಂತರ ಪ್ರವೇಶ ಎಂದು ಕರೆಯುತ್ತೇವೆ ಆದರೆ ಪ್ರಧಾನವಾಗಿ 12ನೇ ತರಗತಿಯ ಪದವೀಧರರು ದಾಖಲಾತಿ ಪಡೆಯುತ್ತಾರೆ ಇದರಲ್ಲಿ ಹೊಣೆಗಾರರು ಯಾರು ಅವರೆಲ್ಲರೂ ಶೈಕ್ಷಣಿಕ ಪ್ರಕ್ರಿಯೆ ನಿರ್ವಹಣೆ ಮತ್ತು ಮುಂತಾದವುಗಳ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಇವರೇ ಪೋಷಕರು ಉದ್ಯಮ ಮತ್ತು ತಂತ್ರಜ್ಞಾನ ಇಲ್ಲಿ ನಾವು ಮಾಹಿತಿ ಮತ್ತು ಕಂಪ್ಯೂಟಿಂಗ್ ತಂತ್ರಜ್ಞಾನವನ್ನು ಉಲ್ಲೇಖಿಸುತ್ತಿದ್ದೇವೆ ಇದರ ಹೊರತು ಹೊಣೆಗಾರರಲ್ಲಿ ವಿಶ್ವವಿದ್ಯಾಲಯಗಳು ರಾಜ್ಯ ಸರ್ಕಾರ ಎಐಸಿಟಿಇ ಮತ್ತು ರಾಷ್ಟ್ರೀಯ ಮಾನ್ಯತೆ ಮಂಡಳಿಯು ಸೇರಿದೆ ಅವರೆಲ್ಲರೂ ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ಮತ್ತು ಯಾವ ರೀತಿಯ ಬೋಧಕವರ್ಗದ ಅಗತ್ಯವಿದೆ ಇತ್ಯಾದಿ ವಿಷಯಗಳಲ್ಲಿ ಪ್ರಭಾವ ಬೀರುತ್ತಾರೆ ಇವೆಲ್ಲವನ್ನೂ ಸೇರಿಸಿ ಒಂದು ಸಂಸ್ಥೆ ಎಂಜಿನಿಯರಿಂಗ್ ಪದವೀಧರರನ್ನು ಉತ್ಪಾದಿಸುತ್ತದೆ ಎಂಜಿನಿಯರಿಂಗ್ ಪದವೀಧರರು ಯಾರು ಅವರು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರು ವಿಶಾಲವಾಗಿ ಕೇವಲ ಮೂರು ಚಟುವಟಿಕೆಗಳಿವೆ ಒಂದೋ ಅವರು ಉದ್ಯಮದಲ್ಲಿ ಸ್ಥಾನ ಪಡೆಯುತ್ತಾರೆ ಅಥವಾ ಅವರು ಜಿ ಟಿ ಇ ಮುಂತಾದ ಪರೀಕ್ಷೆಗಳನ್ನು ಬರೆಯುವ ಮೂಲಕ ಉನ್ನತ ಶಿಕ್ಷಣಕ್ಕೆ ಹೋಗುತ್ತಾರೆ ಬಹಳ ಕಡಿಮೆ ಶೇಕಡಾವಾರು ಉದ್ಯಮಿಗಳು ಆಗುತ್ತಾರೆ ಪ್ರಧಾನವಾಗಿ 80ಕ್ಕಿಂತ ಹೆಚ್ಚು ಜನರು ಪದವಿ ಮುಗಿದ ಕೂಡಲೇ ಉದ್ಯೋಗವನ್ನು ಬಯಸುತ್ತಾರೆ ಈಗ ಈ ಉದ್ಯೋಗದ ಹುಡುಕಾಟವು ಹೆಚ್ಚಿನ ಸಂಖ್ಯೆಯ ಅಂಶಗಳಿಂದ ಪ್ರಭಾವಿತವಾಗಿದೆ ಇಲ್ಲಿ ಸಾಮಾಜಿಕ ಅಂಶಗಳು ಎಂದರೆ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಾಗಿವೆ ಯಾರಾದರೂ ಉನ್ನತ ಶಿಕ್ಷಣಕ್ಕಾಗಿ ಹೋಗಲು ಬಯಸಬಹುದು ಆದರೆ ಅವರ ಕುಟುಂಬವು ಅವನು ತಕ್ಷಣ ಉದ್ಯೋಗವನ್ನು ಪಡೆಯಬೇಕು ಎಂದು ಬಯಸಿದರೆ ಅವನು ಉನ್ನತ ಶಿಕ್ಷಣದ ಬದಲು ಉದ್ಯೋಗಕ್ಕಾಗಿ ಹೋಗಬೇಕಾಗುತ್ತದೆ ಅಂತೆಯೇ ಆರ್ಥಿಕ ಅಂಶಗಳು ನೀವು ದೇಶದ ಪ್ರಮುಖ ಆರ್ಥಿಕ ಅಂಶಗಳು ದೇಶದ ಆರ್ಥಿಕ ಸನ್ನಿವೇಶಗಳು ಮತ್ತು ಉದ್ಯೋಗಗಳು ಇರುವ ಮಾರುಕಟ್ಟೆಯ ಅಂಶಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಉದಾಹರಣೆಗೆ ಕಳೆದ 20 ವರ್ಷಗಳಲ್ಲಿ ಎಂಜಿನಿಯರಿಂಗ್ ಪದವೀಧರರ ಉದ್ಯೋಗದಾತರು ಐಟಿ ಉದ್ಯಮವಾಗಿದೆ ಎಂಜಿನಿಯರಿಂಗ್ ಶಿಕ್ಷಣವು ಇತ್ತೀಚಿನವರೆಗೂ ಇದೇ ರೀತಿ ಇತ್ತು ಆದ್ದರಿಂದ 2015ಕ್ಕಿಂತ ಮೊದಲು ಮಾನ್ಯತೆ ಇನ್ಪುಟ್ಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಇಲ್ಲಿ ಪ್ರವೇಶ್ಯಗಳು ಎಂದರೆ ಪಠ್ಯಕ್ರಮ ನಿಮ್ಮಲ್ಲಿರುವ ಮೂಲಸೌಕರ್ಯ ಮತ್ತು ನಿಮ್ಮಲ್ಲಿರುವ ಅಧ್ಯಾಪಕರನ್ನು ಅರ್ಥೈಸಬಲ್ಲದು ಇದರೊಂದಿಗೆ ನೀವು ಕೆಲವು ಪ್ರಕ್ರಿಯೆಗಳನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಉತ್ಪನ್ನಗಳನ್ನು ಅಳೆಯುತ್ತೀರಿ ಉತ್ಪನ್ನಗಳು ಮುಖ್ಯವಾಗಿ ಉತ್ತೀರ್ಣ ಶೇಕಡಾವಾರು ನಿಯೋಜನೆಗಳು ಉನ್ನತ ಶಿಕ್ಷಣಕ್ಕೆ ಹೋಗುವ ಪದವೀಧರರ ಸಂಖ್ಯೆ ಮತ್ತು ಉತ್ಪಾದಿಸಿದ ಉದ್ಯಮಿಗಳ ಸಂಖ್ಯೆ ಆಗಿದೆ ಆದ್ದರಿಂದ ಪ್ರಕ್ರಿಯೆ ಮತ್ತು ಉತ್ಪನ್ನಗಳ ನಡುವೆ ದೊಡ್ಡ ಅಂತರವಿದೆ ಮತ್ತು ಉತ್ಪನ್ನಗಳು ವಿದ್ಯಾರ್ಥಿಗಳ ಕಲಿಯುವಿಕೆಯನ್ನು ಅಳೆಯುವುದಿಲ್ಲ ಎಂಬುದನ್ನು ಕಂಡುಹಿಡಿಯಲಾಯಿತು ಸಂಭವಿಸಿದ ಒಂದು ವಿಷಯವೆಂದರೆ ಪಾಸ್ ಶೇಕಡಾವಾರು ಕುಗ್ಗಿದಾಗ ಎಲ್ಲಾ ನಿರ್ವಹಣ ಮಂಡಳಿ ಮತ್ತು ಸಂಸ್ಥೆಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಎಂದರೆ ನಿಮ್ಮ ಅಂದಾಜುವಿಕೆ ವ್ಯವಸ್ಥೆ ಹಾಗೂ ಪರೀಕ್ಷೆಗಳು ಕಠಿಣವಾಗಿವೆ ಮತ್ತು ಅದಕ್ಕಾಗಿಯೇ ಅವರು ಉತ್ತೀರ್ಣರಾಗಲಿಲ್ಲ ಎಂದು ಮತ್ತು ಪಾಸ್ ಶೇಕಡಾವನ್ನು ಖಚಿತಪಡಿಸಿಕೊಳ್ಳಲು ಇದು ಹೀಗೆಯೇ ನಡೆಯುತ್ತಾ ಬಂದಿದೆ ಪರೀಕ್ಷಾ ಪತ್ರಿಕೆಗಳ ಗುಣಮಟ್ಟ ನಿರಂತರವಾಗಿ ಕುಗ್ಗುತ್ತಿದೆ 2015ರ ನಂತರ ಮಾನ್ಯತೆಯಿ೦ದಾಗಿ ಈಗ ಗಮನವು ಇನ್ಪುಟ್ ಮೇಲೆ ಕೇಂದ್ರೀಕರಿಸಿದೆ ಆದ್ದರಿಂದ ಏನಾಗುತ್ತದೆ ನೀವು ಪರಿಣಾಮ ಮತ್ತು ಅವುಗಳ ಸಾಧನೆ ಎಂಬ ಮಧ್ಯವರ್ತಿ ವಿಷಯವನ್ನು ಪರಿಚಯಿಸಿದ್ದೀರಿ ಅದು 2015ರ ಪೂರ್ವ ಮತ್ತು ನಂತರದ ಮಾನ್ಯತೆ ಪ್ರಕ್ರಿಯೆಯನ್ನು ಪ್ರತ್ಯೇಕಿಸುತ್ತದೆ ಪದವಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ಸಾಧಿಸಿದ ಜ್ಞಾನ ಕೌಶಲ್ಯ ಮತ್ತು ವರ್ತನೆಯನ್ನು ನಾವು ಪರಿಣಾಮ ಎಂದು ಪ್ರತಿನಿಧಿಸುತ್ತೇವೆ ಎ ಪ್ರೋಗ್ರಾಂ ಮಟ್ಟದಲ್ಲಿ ಗುರುತಿಸುತ್ತದೆ ಮತ್ತು ನಿರ್ದಿಷ್ಟ ವಿಭಾಗದಿಂದ ಪ್ರೋಗ್ರಾಂ ಮತ್ತು ಪಠ್ಯಕ್ರಮದ ಮಟ್ಟದಲ್ಲಿ ಗುರುತಿಸಲಾಗುತ್ತದೆ ಪರಿಣಾಮದ ಸಾಧನೆಯ ಮಟ್ಟವನ್ನು ನಿರಂತರವಾಗಿ ಸುಧಾರಿಸಲು ಸಂಸ್ಥೆಯು ಪರಿಣಾಮಗಳ ಸಾಧನೆಯನ್ನು ಲೆಕ್ಕ ಹಾಕುತ್ತದೆ ಇವು 2015 ರ ನಂತರದ ಮಾನ್ಯತೆಯ ಮೂಲ ಲಕ್ಷಣಗಳು ಈ ಚೌಕಟ್ಟು ಹೇಗೆ ಕಾಣುತ್ತದೆ ಈ ಎಲ್ಲಾ ಭಾಗವು ಒಂದೇ ಆಗಿರುತ್ತದೆ ಅದೇ ಹೊಣೆಗಾರರು ಅದೇ ಪ್ರವೇಶ್ಯಗಳು ಒಂದೇ ರೀತಿಯ ಸಂಸ್ಥೆ ನಾವು ಏನು ಹೇಳುತ್ತೇವೆ ಎಂದರೆ ಎಂಜಿನಿಯರಿಂಗ್ ಪದವೀಧರರನ್ನು ಅವರು ವ್ಯಾಖ್ಯಾನಿಸಿದ ಸಾಮರ್ಥ್ಯಗಳೊಂದಿಗೆ ಉತ್ಪಾದಿಸುತ್ತಾರೆ ಈ ಸಾಮರ್ಥ್ಯಗಳನ್ನು ಪಿಒಗಳು ಅರ್ಥದಲ್ಲಿ ಹೇಳಲಾಗಿದೆ ಅವರು ಒಂದೇ ಸ್ಥಾನ ಉನ್ನತ ಶಿಕ್ಷಣ ಮತ್ತು ಉದ್ಯಮಶೀಲತೆಯನ್ನು ಬಯಸುತ್ತಾರೆ ಅದೇ ಅಂಶಗಳು ಪ್ರಭಾವ ಬೀರುತ್ತವೆ ಆದರೆ ಪದವೀಧರರು ಪದವಿ ಮುಗಿದ ನಾಲ್ಕು ವರ್ಷಗಳ ನಂತರ ಮಾಡಬಹುದಾದ ಚಟುವಟಿಕೆಗಳನ್ನು ಸಹ ನೀವು ಹುಡುಕುತ್ತಿದ್ದೀರಿ ಇದನ್ನು ಪ್ರೋಗ್ರಾಂ ಶೈಕ್ಷಣಿಕ ಉದ್ದೇಶಗಳು ಎಂದು ಗುರುತಿಸಲಾಗಿದೆ ಅಂದರೆ ಪ್ರತಿ ಪ್ರೋಗ್ರಾಂ ಅನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಮತ್ತು ಅವರು ಯಾವ ರೀತಿಯ ಎಂಜಿನಿಯರ್ಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕೆಂದು ಬಯಸುತ್ತೇವೆ ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅವರು ಈ ಪಿಒಗಳನ್ನು ಹೇಳಿದಂತೆ ಅವರು 100 ಅಲ್ಲದಿದ್ದರೂ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ನಿಮ್ಮ ಸಮೀಕ್ಷೆ ತೋರಿಸಿದರೆ ನಿಮ್ಮ ಪ್ರೋಗ್ರಾಂ ಸಮಂಜಸವಾಗಿ ಯಶಸ್ವಿಯಾಗಿದೆ ಎಂದು ನೀವು ಪರಿಗಣಿಸಬಹುದು ನಿಜವಾದ ಮಾನ್ಯತೆ ಪ್ರಕ್ರಿಯೆ ಏನು ಮಾನ್ಯತೆ ಎನ್ನುವುದು ಗುಣಮಟ್ಟದ ಭರವಸೆ ಮತ್ತು ಸುಧಾರಣೆಯ ಪ್ರಕ್ರಿಯೆಯಾಗಿದ್ದು ಆ ಮೂಲಕ ಅನುಮೋದಿತ ಸಂಸ್ಥೆಯಲ್ಲಿನ ಒಂದು ಕಾರ್ಯಕ್ರಮವು ಕಾಲಕಾಲಕ್ಕೆ ನಿಯಂತ್ರಕನು ನಿಗದಿಪಡಿಸಿದ ಮಾನದಂಡಗಳನ್ನು ಪೂರೈಸುತ್ತಿದೆಯೇ ಅಥವಾ ಮೀರಿದೆಯೇ ಎಂಬುದನ್ನು ಪರಿಶೀಲಿಸಲು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಲಾಗುತ್ತದೆ ಇದಕ್ಕಾಗಿ ಒಂದು ಬಾಹ್ಯ ಏಜೆನ್ಸಿಯಿದೆ ಅದು ಮಾನ್ಯತೆಗಳನ್ನು ಯಾವ ಮಾನದಂಡಗಳ ಪ್ರಕಾರ ಮಾಡಬೇಕೆಂದು ವ್ಯಾಖ್ಯಾನಿಸುತ್ತದೆ ಸಾಮಾನ್ಯವಾಗಿ ಮಾನ್ಯತೆಯು ಸಂಸ್ಥೆ ಮತ್ತು ಸಂಸ್ಥೆಗೆ ಭೇಟಿ ನೀಡುವ ಪೀರ್ ತಂಡವು ಒದಗಿಸಿದ ದತ್ತಾಂಶವನ್ನು ಆಧರಿಸಿದೆ ಇವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪ್ರಕ್ರಿಯೆಯನ್ನು ಅನುಸರಿಸಿ ಮತ್ತು ಎಷ್ಟರ ಮಟ್ಟಿಗೆ ಮಾನದಂಡಗಳನ್ನು ಸಾಧಿಸಲಾಗಿದೆ ಎಂಬುದನ್ನು ಸಂಖ್ಯೆಗಳ ಸರಣಿಯಾಗಿ ಭಾಷಾಂತರಿಸುವುದು ಇದು ಒಂದು ರೀತಿಯ ಮಾನ್ಯತೆಯಾಗಿದ್ದು ಅದು ಒಂದು ಕಾರ್ಯಕ್ರಮ ಅಥವಾ ಸಂಸ್ಥೆಕೆಲವು ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ಸೂಚಿಸುತ್ತದೆ ಕೆಲವು ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ನೀವು ಹೇಳಿದಾಗ ನೀವು ಕನಿಷ್ಠ ಅವಶ್ಯಕತೆಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಉದಾಹರಣೆಗೆ ಒಂದು ಸಂಸ್ಥೆ ಎನ್ಬಿಎ ನಿಗದಿಪಡಿಸಿದ ಮಾನದಂಡಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರಬಹುದು ಅದಕ್ಕೆ ಯಾವುದೇ ಮಿತಿಯಿಲ್ಲ ಕನಿಷ್ಠ ಮಾನದಂಡಗಳನ್ನು ಸಾಧಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮಾತ್ರ ಈ ಪ್ರಕ್ರಿಯೆ ಪ್ರಸ್ತುತ ಭಾರತದ ಎಲ್ಲಾ ಸಂಸ್ಥೆಗಳು ಈ ಕಾರ್ಯಕ್ರಮದ ಪರಿಣಾಮಗಳ ಮಹತ್ವವನ್ನು ಅಂಗೀಕರಿಸಿದರೂ ಅವುಗಳಲ್ಲಿ ಹೆಚ್ಚಿನವು ಈ ಪರಿಣಾಮಗಳನ್ನು ಸಾಧಿಸಲು ಅನುಕೂಲವಾಗುವಂತಹ ಕಲಿಕೆಯ ಅನುಭವಗಳನ್ನು ಸಮರ್ಪಕವಾಗಿ ಸೇರಿಸಿಕೊಳ್ಳುವ ಪ್ರಯತ್ನಗಳನ್ನು ಇನ್ನೂ ಮಾಡಿಲ್ಲ ಯಾಕೆಂದರೆ ಇದನ್ನು 2015ರಲ್ಲಿ ಮಾತ್ರ ಪರಿಚಯಿಸಲಾಯಿತು ಮತ್ತು ಶಿಕ್ಷಣ ಸಂಸ್ಥೆಗಳು ಸಾಮಾನ್ಯವಾಗಿ ಸಮಾಜದ ವೇಗವಾಗಿ ಬದಲಾಗುತ್ತಿರುವ ಅವಶ್ಯಕತೆಗಳೊಂದಿಗೆ ಅಥವಾ ಉದ್ಯಮ ಅಥವಾ ಮಾನ್ಯತಾ ಸಂಸ್ಥೆಗಳೊಂದಿಗೆ ಚಲಿಸುವ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತದೆ ಇದೀಗ ಏನಾಗುತ್ತಿದೆ ಎಂದರೆ ಜನರು ಪರಿಣಾಮಗಳನ್ನು ಬರೆಯುತ್ತಿದ್ದಾರೆ ಏಕೆಂದರೆ ಎನ್ಬಿಎಗೆ ನೀವು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವುದು ಮತ್ತು ಪರಿಣಾಮಗಳನ್ನು ಸಾಧಿಸುವ ಮಟ್ಟವನ್ನು ಹೇಗಾದರೂ ಲೆಕ್ಕಾಚಾರ ಮಾಡುವುದು ಮುಖ್ಯ ಆದರೆ ಪಠ್ಯಕ್ರಮದ ವಿನ್ಯಾಸದ ಪ್ರಾರಂಭದ ಹಂತವಾಗಿ ಕಾರ್ಯಕ್ರಮದ ಪರಿಣಾಮಗಳನ್ನು ಬರೆಯುವುದು ಇನ್ನೂ ಹೆಚ್ಚಿನ ಸಂಸ್ಥೆಗಳಲ್ಲಿ ಪ್ರಾರಂಭವಾಗಬೇಕಿದೆ ಇದರಲ್ಲಿ ಒಳಗೊಂಡಿರುವ ಪ್ರಕ್ರಿಯೆ ಏನು ಒಂದು ಸಂಸ್ಥೆ ಮಾನ್ಯತೆ ಪಡೆಯಲು ಬಯಸುವ ಇಲಾಖೆಗಳ ಅರ್ಹತೆಯ ಬಗ್ಗೆ ಮಾಹಿತಿ ನೀಡುವ ದಾಖಲೆಯನ್ನು ಸಲ್ಲಿಸುತ್ತದೆ ಎಲಿಜಿಬಿಲಿಟಿ ಕ್ರೈಟೀರಿಯ ಅನ್ನು ಸಲ್ಲಿಸಲು ನಿರ್ದೇಶಿಸುತ್ತದೆ ಇದು ಬಹಳ ವಿವರವಾದ ರಚನೆಯನ್ನು ಹೊಂದಿದೆ ಮತ್ತು ಮಾನ್ಯತೆಯನ್ನು ಬಯಸುವ ಪ್ರೋಗ್ರಾಂ ಸಂಸ್ಥೆಯ ಮೂಲಕ ಈ ದಾಖಲೆಯನ್ನು ಸಲ್ಲಿಸುತ್ತದೆ ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟ್ ಬಳಸುತ್ತದೆ ಇದು ಸಾಕಷ್ಟು ವಿಸ್ತಾರವಾದ ಪ್ರಕ್ರಿಯೆಯಾಗಿ ಪರಿಣಮಿಸುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಕಲಿಕೆಯ ಗುಣಮಟ್ಟವು ಹೆಚ್ಚು ಸುಧಾರಿಸುತ್ತದೆ ಎಂದು ಭಾವಿಸಲಾಗಿದೆ ಯಾವುದೇ ಮಾನ್ಯತೆ ಪ್ರಕ್ರಿಯೆಯ ಆಧಾರವಾಗಿರುವ ನಂಬಿಕೆ ಅದು ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟ್ ಎರಡು ಭಾಗಗಳನ್ನು ಹೊಂದಿದೆ ಭಾಗ 1 ಸಾಂಸ್ಥಿಕ ಮತ್ತು ವಿಭಾಗೀಯ ಮಾಹಿತಿಯನ್ನು ಬಯಸುತ್ತದೆ ಇದು ಸಂಪೂರ್ಣವಾಗಿ ಡೇಟಾ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಅಧ್ಯಾಪಕರು ಇದ್ದಾರೆ ಯಾವಾಗ ಕಾರ್ಯಕ್ರಮ ಪ್ರಾರಂಭವಾಯಿತು ಮತ್ತು ಹೀಗೆ ಹಲವಾರು ಮಾಹಿತಿಗಳು ಇವೆ ಇದು ಎಲ್ಲಾ ಸಾಂಸ್ಥಿಕ ಮತ್ತು ವಿಭಾಗೀಯ ಮಾಹಿತಿ ಭಾಗ 2 10 ಮಾನದಂಡಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತದೆ ನಾವು ಎನ್ಬಿಎ ಪ್ರತಿಯೊಂದು ಮಾಹಿತಿಯನ್ನು ತಿಳಿಯೋಣ ಈಗ ಪ್ರೋಗ್ರಾಂ ಮಟ್ಟದಲ್ಲಿ ಎಸ್ಎಆರ್ ಸಂದರ್ಭದಲ್ಲಿ ಗರಿಷ್ಠ ಅಂಕಗಳು 1000 ಮತ್ತು ಈ 1000 ಅಂಕಗಳನ್ನು 10 ಮಾನದಂಡಗಳಾಗಿ ವಿಂಗಡಿಸಲಾಗಿದೆ ಮತ್ತು ಪ್ರತಿ ಮಾನದಂಡವು ಅದಕ್ಕೆ ನಿಗದಿಪಡಿಸಿದ ವಿಭಿನ್ನ ಅಂಕಗಳನ್ನು ಹೊಂದಿರಬಹುದು ಭಾರತವು ಎರಡು ರೀತಿಯ ಸಂಸ್ಥೆಗಳನ್ನು ಹೊಂದಿದೆ ಇದನ್ನು ಶ್ರೇಣಿ 1 ಮತ್ತು ಶ್ರೇಣಿ 2 ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಶ್ರೇಣಿ 1 ಸಂಸ್ಥೆ ಐಐಟಿಗಳು ಮತ್ತು ಮುಂತಾದ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಸ್ವಾಯತ್ತವಾದ ಸಂಸ್ಥೆಗಳು ಅವರು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತರಾದಾಗ ಅವರು ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಕೆಲವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತದೆ ಆದ್ದರಿಂದ ನೀವು ಅದನ್ನು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಮಾರ್ಗಸೂಚಿಗಳು ಅಥವಾ ನಿರ್ಬಂಧಗಳಾಗಿರುತ್ತದೆ ಆದರೆ ಅವು ಶೈಕ್ಷಣಿಕವಾಗಿ ಸ್ವಾಯತ್ತ ಸಂಸ್ಥೆಗಳು ಅಂದರೆ ಅವರು ತಮ್ಮದೇ ಆದ ವಿಷಯಕ್ಕೆ ಜವಾಬ್ದಾರರು ಭಾರತದಲ್ಲಿ ಶ್ರೇಣಿ 2 ಸಂಸ್ಥೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಭಾರತದ 90 ಕ್ಕಿಂತ ಹೆಚ್ಚು ಎಂಜಿನಿಯರಿಂಗ್ ಕಾಲೇಜುಗಳು ಶ್ರೇಣಿ 2 ವರ್ಗಕ್ಕೆ ಸೇರಿವೆ ಅಂದರೆ ಅನೇಕ ಶೈಕ್ಷಣಿಕ ನಿರ್ಧಾರಗಳು ಅಥವಾ ಅಂದಾಜುವಿಕೆ ಪ್ರಕಾರ ಅವು ಕೇಂದ್ರೀಯವಾಗಿ ನಿಯಂತ್ರಿಸಲ್ಪಡುತ್ತವೆ ಅಧ್ಯಯನ ವಿಷಯ ಏನೆಂದು ವಿಶ್ವವಿದ್ಯಾಲಯ ವ್ಯಾಖ್ಯಾನಿಸುತ್ತದೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಅಂತಿಮ ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕೆ ವ್ಯವಸ್ಥೆ ಫಲಿತಾಂಶಗಳು ಮತ್ತು ಎಲ್ಲವನ್ನೂ ವಿಶ್ವವಿದ್ಯಾಲಯ ಘೋಷಿಸುತ್ತದೆ ಆದ್ದರಿಂದ ಆ ಮಟ್ಟಿಗೆ ಶ್ರೇಣಿ 1 ಮತ್ತು ಶ್ರೇಣಿ 2 ಸಂಸ್ಥೆಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಮತ್ತು ಆ ಮಟ್ಟಿಗೆ ವಿಭಿನ್ನ ಮಾನದಂಡಗಳಿಗೆ ನಿಗದಿಪಡಿಸಿದ ಅಂಕಗಳೂ ವಿಭಿನ್ನವಾಗಿವೆ ಆದರೆ ಮಾನದಂಡಗಳು ಎರಡಕ್ಕೂ ಒಂದೇ ಆಗಿರುತ್ತವೆ ಶ್ರೇಣಿ 1 ವಾಹಕಗಳಿಗೆ ದೃಷ್ಟಿ ಗುರಿ ಮತ್ತು ಪ್ರೋಗ್ರಾಂನ ಶೈಕ್ಷಣಿಕ ಉದ್ದೇಶಗಳಿಗೆ 50 ಅಂಕಗಳು ಮತ್ತು ಶ್ರೇಣಿ 2 60 ಅಂಕಗಳನ್ನು ಹೊಂದಿದೆ ವಾಸ್ತವವಾಗಿ ನೀವು ಮೊದಲ ಬಾರಿಗೆ ಮಾನ್ಯತೆಗಾಗಿ ಬಂದಾಗ ಈ ಅಂಕಗಳನ್ನು ಮತ್ತೆ ಹಂಚಲಾಗುತ್ತದೆ ಮಾನ್ಯತೆಗಾಗಿ ನೀವು ಎರಡನೇ ಬಾರಿಗೆ ಬಂದಾಗ ಅಂಕಗಳು ವಿಭಿನ್ನವಾಗಿವೆ ಆದರೆ ಅದನ್ನು ಇನ್ನೂ ನಿರ್ಧರಿಸಲಾಗಿಲ್ಲ ಏಕೆಂದರೆ 2015ರ ಹೊಸ ಮಾನ್ಯತೆ ಮಾನದಂಡಗಳ ಪ್ರಕಾರ ಯಾರೂ ಇನ್ನೂ ಎರಡನೇ ಸುತ್ತಿನ ಮಾನ್ಯತೆಯ ಮಟ್ಟಕ್ಕೆ ಬಂದಿಲ್ಲ ಈಗ ಕಾರ್ಯಕ್ರಮ ಪಠ್ಯಕ್ರಮ ಬೋಧನೆ ಬೋಧನಾ ಕಲಿಕೆಯ ಪ್ರಕ್ರಿಯೆಗಳಿಗೆ ಬರುತ್ತಿದ್ದು ಇದರಲ್ಲಿ ಶ್ರೇಣಿ 1 100 ಅಂಕಗಳನ್ನು ಮತ್ತು ಶ್ರೇಣಿ 2 120 ಅಂಕಗಳನ್ನು ಹೊಂದಿದೆ ಕಾರ್ಯಕ್ರಮದ ಪರಿಣಾಮಗಳು ಮತ್ತು ಪಠ್ಯಕ್ರಮದ ಪರಿಣಾಮಗಳಿಗಾಗಿ ಶ್ರೇಣಿ 1 ಕ್ಕೆ 175 ಮತ್ತು ಶ್ರೇಣಿ 2 ಕ್ಕೆ 120 ಅಂಕ ವಿದ್ಯಾರ್ಥಿಗಳ ಸಾಧನೆ ಇಲ್ಲಿ ಶ್ರೇಣಿ 1ಕ್ಕೆ100 ಅಂಕಗಳು ಮತ್ತು ಶ್ರೇಣಿ 2 ಕ್ಕೆ 150 ಅಂಕಗಳು ಅಧ್ಯಾಪಕರ ಮಾಹಿತಿ ಮತ್ತು ಕೊಡುಗೆಗಳು ಅವು ಎರಡು ಶ್ರೇಣಿಗೂ 200 ಅಂಕಗಳು ನೀವು ನೋಡಿದರೆ 1000 ಅಂಕಗಳಲ್ಲಿ 200 ಅತಿದೊಡ್ಡ ಸಂಖ್ಯೆಯಾಗಿದೆ ಮತ್ತು 1000 ಅಂಕಗಳೊಂದಿಗೆ ಎನ್ಬಿಎ ಅಧ್ಯಾಪಕರು ಪದವಿಪೂರ್ವ ಶಿಕ್ಷಣದಲ್ಲಿ ಪ್ರಮುಖ ಆಟಗಾರರು ಮತ್ತು ಅವರು ನಿಜವಾದ ಬದಲಾವಣೆಯ ಏಜೆಂಟ್ಗಳೆಂದು ಗುರುತಿಸುತ್ತದೆ ಉತ್ತಮ ಎಂಜಿನಿಯರ್ಗಳನ್ನು ತಯಾರಿಸುವಲ್ಲಿ ಅಥವಾ ತರಬೇತಿ ನೀಡುವಲ್ಲಿ ಅಧ್ಯಾಪಕರ ಪಾತ್ರ ನಿರ್ಣಾಯಕ ಎಂದು ಅದು ಗುರುತಿಸುತ್ತದೆ ಸೌಲಭ್ಯಗಳು ಮತ್ತು ತಾಂತ್ರಿಕ ಬೆಂಬಲಕ್ಕೆ ತಲಾ 80 ಅಂಕಗಳನ್ನು ನೀಡಲಾಗುತ್ತದೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನಿಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಸುಧಾರಿಸಲು ನೀವು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ನೀವು ಪ್ರದರ್ಶಿಸಬೇಕು ಇದರಲ್ಲಿ ಶ್ರೇಣಿ 1 ಕ್ಕೆ 75 ಮತ್ತು ಶ್ರೇಣಿ 2 ಸಂಸ್ಥೆಗಳಿಗೆ 50 ಅನ್ನು ಕೊಡಲಾಗಿದೆ ಮತ್ತು ಈಗ ಸಂಸ್ಥೆಯ ಮಟ್ಟದ ಮಾನದಂಡಗಳಿಗೆ ಬರೋಣ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಮೊದಲ ವರ್ಷದ ಶಿಕ್ಷಣ ಚಟುವಟಿಕೆಗಳು ಕಾಲೇಜಿನಲ್ಲಿ ಸಾಮಾನ್ಯವಾಗಿದೆ ಅವು ಇಲಾಖೆಯ ಜವಾಬ್ದಾರಿಯಲ್ಲ ಆದ್ದರಿಂದ ಮೊದಲ ವರ್ಷದ ಶಿಕ್ಷಣ ಚಟುವಟಿಕೆ ಸಂಸ್ಥೆಯ ಮಟ್ಟದ ಮಾನದಂಡವಾಗಿದೆ ಮತ್ತು ಎರಡೊ ಶ್ರೇಣಿಯವರು ತಲಾ 50 50 ಅಂಕಗಳನ್ನು ಹೊಂದಿದ್ದಾರೆ ನೀವು ಸಂಸ್ಥೆಯಲ್ಲಿ ಹೊಂದಿರುವ ವಿದ್ಯಾರ್ಥಿ ಬೆಂಬಲ ವ್ಯವಸ್ಥೆಗಳಿಗೆ 50 50 ಮತ್ತು ಆಡಳಿತ ಸಾಂಸ್ಥಿಕ ಬೆಂಬಲ ಮತ್ತು ಆರ್ಥಿಕ ಸಂಪನ್ಮೂಲಗಳಿಗೆ ತಲಾ 120 120 ಅಂಕಗಳನ್ನು ನೀಡಲಾಗುತ್ತದೆ ಹಿಂದಿನ ಮಾನ್ಯತೆ ಪ್ರಕ್ರಿಯೆಯಿಂದ ಇದು ಗಮನಾರ್ಹ ವಿಚಲನವಾಗಿದೆ ಅದೇನೆಂದರೆ ಉತ್ತಮ ಶಿಕ್ಷಣ ವ್ಯವಸ್ಥೆಗೆ ಉತ್ತಮ ಆಡಳಿತ ಮತ್ತು ಸರಿಯಾದ ರೀತಿಯ ಆರ್ಥಿಕ ಸಂಪನ್ಮೂಲಗಳು ಬೇಕಾಗುತ್ತವೆ ಮತ್ತು ಅದು 120 ಅಂಕಗಳನ್ನು ಹೊಂದಿರುತ್ತದೆ ನೀವು ನೋಡುವಂತೆ ಇವೆಲ್ಲವನ್ನು ಕೂಡಿಸಿದಾಗ ಒಟ್ಟು 1000 ಅಂಕಗಳು ಬರುತ್ತವೆ ಆದ್ದರಿಂದ 1000 ಅಂಕಗಳನ್ನು ಹಲವಾರು ಮಾನದಂಡಗಳಾಗಿ ವಿಂಗಡಿಸಿ ಮತ್ತು ನಿಮಗೆ ಬಂದಿರುವ ಅಂಕಗಳ ಸಂಖ್ಯೆಯನ್ನು ಆಧರಿಸಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೆಲವು ದೇಶಗಳಲ್ಲಿ ಭಾರತವೂ ಒಂದು ನಾವು ಅದರ ಬಗ್ಗೆ ಮಾತನಾಡಲು ಹೋಗುವುದಿಲ್ಲ ನೀವು ಒಂದು ನಿರ್ದಿಷ್ಟ ಮಿತಿಯನ್ನು ದಾಟದಿದ್ದರೆ ನಿಮಗೆ ಮಾನ್ಯತೆ ದೊರೆಯುವುದಿಲ್ಲ ಮತ್ತು ನೀವು ಮಾನ್ಯತೆ ಪಡೆದಿದ್ದರೂ ಸಹ ಆ ಮಾನ್ಯತೆ ಸೀಮಿತ ಅವಧಿಗೆ ಇರುತ್ತದೆ ಇದು 3 ವರ್ಷಗಳು ಆಗಿರಬಹುದು ಅಥವಾ ನೀವು ಪಡೆಯುವ ಅಂಕಗಳ ಸಂಖ್ಯೆಯನ್ನು ಅವಲಂಬಿಸಿ ಅದು 6 ವರ್ಷಗಳು ಆಗಿರಬಹುದು ಆದರೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂದು ಸಾಬೀತುಪಡಿಸಲು ಪ್ರತಿ ಸಂಸ್ಥೆ ಅಥವಾ ಪ್ರತಿ ಪ್ರೋಗ್ರಾಂ 6 ವರ್ಷಗಳ ನಂತರ ಮಾನ್ಯತೆಯ ಪ್ರಕ್ರಿಯೆಯನ್ನು ಪುನಹ ನಡೆಸಬೇಕು ಈಗ ಮಾನ್ಯತೆಯ ಪ್ರಮುಖ ಲಕ್ಷಣವೆಂದರೆ ಗುಣಮಟ್ಟದ ಲೂಪ್ ಗುಣಮಟ್ಟ ಸಂಬಂಧಿತ ಪಠ್ಯಕ್ರಮಗಳ ಪರಿಚಯವಿರುವ ಅಧ್ಯಾಪಕರಿಗೆ ಇದರ ಬಗ್ಗೆ ಪರಿಚಯವಿರುತ್ತದೆ ಅದು ಏನು ಹೇಳುತ್ತದೆ ಎಂದರೆ ನೀವು ಏನನ್ನಾದರೂ ಯೋಜಿಸಬೇಕು ಮತ್ತು ನೀವು ಅದನ್ನು ನಿರ್ವಹಿಸಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಅಳೆಯಬೇಕು ನೀವು ಎಷ್ಟರ ಮಟ್ಟಿಗೆ ಪ್ರದರ್ಶನ ನೀಡಿದ್ದೀರಿ ಗುರಿ ನಿಗದಿಗೆ ಸಂಬಂಧಿಸಿದಂತೆ ನೀವು ಎಷ್ಟರಮಟ್ಟಿಗೆ ಕಾರ್ಯನಿರ್ವಹಿಸಿದ್ದೀರಿ ಎಂಬುದನ್ನು ನೀವು ಪರಿಶೀಲಿಸುತ್ತೀರಿ ಮತ್ತು ಗುರಿಯಿಂದ ವಿಚಲನವಿದ್ದರೆ ಅದಕ್ಕಾಗಿ ನೀವು ಕಾರ್ಯನಿರ್ವಹಿಸಬೇಕು ಕಾರ್ಯನಿರ್ವಹಿಸುವುದು ಎಂದರೆ ಅದನ್ನು ಮತ್ತೆ ಯೋಜನೆಗೆ ಅನುವಾದಿಸಬೇಕಾಗಿದೆ ಮುಂದಿನ ಬಾರಿ ನೀವು ಅದನ್ನು ಮಾಡಿದಾಗ ಮತ್ತೆ ಆ ಚಟುವಟಿಕೆಯನ್ನು ಪುನರಾವರ್ತಿಸಿ ಆದ್ದರಿಂದ ಯೋಜಿಸುವುದು ಕೆಲಸ ಮಾಡುವುದು ಪರಿಶೀಲಿಸುವುದು ಮತ್ತು ಕಾರ್ಯನಿರ್ವಹಿಸುವುದು ಮೂಲ ಗುಣಮಟ್ಟದ ಲೂಪ್ ಆಗಿದೆ ಆದ್ದರಿಂದ ಈ ಗುಣಮಟ್ಟದ ಲೂಪ್ ಅನ್ನು ಪೂರ್ಣಗೊಳಿಸಲು ಮುಖ್ಯವಾಗಿರುವುದು "ಆಕ್ಷನ್" ಎಂದು ಕರೆಯುತ್ತೇವೆ ನಿರಂತರ ಸುಧಾರಣೆ ಎನ್ಬಿಎ ಮಾನ್ಯತೆಯ ಮಾನದಂಡವಾಗಿದೆ ಎಂದು ನಾನು ಹೇಳಿದೆ ಕಲಿಕೆಯ ಗುಣಮಟ್ಟವು ವಿದ್ಯಾರ್ಥಿಗಳು ಶಿಕ್ಷಕರು ವ್ಯವಸ್ಥೆ ತಂತ್ರಜ್ಞಾನ ಪಠ್ಯಕ್ರಮ ಮತ್ತು ಮೂಲಸೌಕರ್ಯದಿಂದ ನಿರ್ಧರಿಸಲ್ಪಟ್ಟ ಪ್ರಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇವೆಲ್ಲವೂ ಬದಲಾಗುತ್ತವೆ ನೀವು ಇದನ್ನು ಸುಧಾರಿಸಲು ಬಯಸಿದರೆ ಪ್ರತಿಯೊಂದನ್ನು ನೋಡಬೇಕು ನಾನು ಇಲ್ಲಿ ಏನನ್ನು ಮಾಡಲು ಸಾಧ್ಯ ಇದಕ್ಕೆ ಮೂಲಸೌಕರ್ಯ ಅಗತ್ಯವಿದೆಯೇ ಅಥವಾ ಹೊಸ ತಂತ್ರಜ್ಞಾನದ ಬಳಕೆಯ ಅಗತ್ಯವಿದೆಯೇ ಅಥವಾ ಕೆಲವು ಸಿಸ್ಟಮ್ ಮಟ್ಟದ ಸುಧಾರಣೆಗಳು ನಡೆಯಬೇಕೇ ಅಥವಾ ಪಠ್ಯಕ್ರಮವನ್ನು ಸ್ವತಃ ಬದಲಾಯಿಸಬೇಕಾಗಿದೆಯೇ ಎಂಬುದನ್ನು ತಿಳಿಯಬೇಕು ಗುಣಮಟ್ಟದ ಲೂಪ್ಅನ್ನು ಮುಚ್ಚುವುದರಿಂದ ಹೆಚ್ಚುತ್ತಿರುವ ಸುಧಾರಣೆಗಳಿಗೆ ಕಾರಣವಾಗುತ್ತಿರುವ ಕ್ರಮಗಳ ಮೇಲೆ ಕೇಂದ್ರೀಕರಿಸಲು ಇಲಾಖೆಗಳಿಗೆ ಅನುವು ಮಾಡಿಕೊಡುತ್ತದೆ ಕಲಿಕೆಯ ಗುಣಮಟ್ಟದಲ್ಲಿ ನಿರಂತರ ಸುಧಾರಣೆಯೇ ಪ್ರಸ್ತುತ ಎನ್ಬಿಎ ಮಾನ್ಯತೆಯ ಸಾರವನ್ನು ನಿರೂಪಿಸುತ್ತದೆ ಈಗ ಕಾರ್ಯಯೋಜನೆಗಳನ್ನು ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ಉತ್ಪಾದಕಗಳು ಮತ್ತು ಪರಿಣಾಮಗಳ ನಡುವಿನ ವ್ಯತ್ಯಾಸವೇನು ಮಾನ್ಯತೆಯಿಂದ ಯಾರಿಗೆ ಲಾಭವಿದೆ ಮತ್ತು ಹೇಗೆ ಸುಮಾರು 250 ಪದಗಳನ್ನು ಗರಿಷ್ಠವಾಗಿ ಬರೆಯಿರಿ ನಿಮ್ಮ ದೃಷ್ಟಿಯಲ್ಲಿ ಮಾನ್ಯತೆಯ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನು ರೇಖಾಚಿತ್ರದ ಮೂಲಕ ನೀವು ಕಲಿಸಿದ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಅಂಶಗಳ ಮೇಲೆ ಕಲಿಕೆಯ ಗುಣಮಟ್ಟದ ಅವಲಂಬನೆಯ ಕುರಿತು ನಿಮ್ಮ ಸ್ವಂತ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಅಂತಿಮ ಫಲಿತಾಂಶಕ್ಕೆ ಕಾರಣವಾದ ಎಲ್ಲಾ ಅಂಶಗಳು ಯಾವುವು ಎಂದು ನೀವು ಸೆರೆಹಿಡಿಯುತ್ತೀರಿ ಅಂದರೆ ನೀವು ಅದನ್ನು ಚಿತ್ರದ ರೂಪದಲ್ಲಿ ಪ್ರಸ್ತುತಪಡಿಸಬಹುದು ಮತ್ತು ನೀವು ಬಯಸಿದರೆ ಅದಕ್ಕೆ ಕೆಲವು ಟಿಪ್ಪಣಿಗಳನ್ನು ಸೇರಿಸಿ ಮುಂದಿನ ಪಠ್ಯವು ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ವಿನ್ಯಾಸ ಮತ್ತು ನಡವಳಿಕೆಯಲ್ಲಿ ಪಿಇಒಗಳು ನೋಡುತ್ತೇವೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು